ಪ್ರೀತಿಯ ಸಹವರ್ತಿಗಳಿಗೆ ಈ ಕೋರ್ಸಿನ ಮೂರನೇ ವಾರದ ಮೊದಲ ಘಟಕಕ್ಕೆ ಸ್ವಾಗತ ಈ ಘಟಕದಲ್ಲಿ ನಾವು ಬಾಯಿ ಮತ್ತು ನಗುವಿನ ಸಹಾಯದಿಂದ ನಮ್ಮ ಭಾವನೆಗಳನ್ನು ಹೇಗೆ ಸಂವಹನ ಮಾಡುತ್ತೇವೆ ಎಂದು ಗಮನಿಸೋಣ ವಿವಿಧ ಭಾವನೆಗಳನ್ನು ಹೇಗೆ ಬಾಯಿಯ ವಿವಿಧ ರೂಪದಿಂದ ಹಾಗೂ ನಗುವಿನ ಮೂಲಕ ಸಂವಹನ ಮಾಡುತ್ತೇವೆ ಎಂದು ಪರೀಕ್ಷಿಸೋಣ ಸುಖದಿಂದ ದುಃಖದವರೆಗೆ ಹಾಗೂ ಭಯದಿಂದ ಜಿಗುಪ್ಸೆಯವರೆಗೆ ಬಾಯಿಯ ವಿವಿಧ ಆಕಾರದಿಂದ ಭಾವನೆಗಳನ್ನು ಸಂವಹನ ಮಾಡಲಾಗುವುದು ಮೌಖಿಕ ಅಭಿವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಯಾವುದೇ ರೀತಿಯ ತರಬೇತಿಯನ್ನು ನೀಡಿರುವುದಿಲ್ಲ ನಾವು ನಮ್ಮ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ರೀತಿನೀತಿಯ ಕಾರಣದಿಂದಾಗಿಯೋ ಅಥವಾ ಮಾನವನ ಸಹಜ ವಿಕಾಸ ಪ್ರಕ್ರಿಯೆಯ ಕಾರಣದಿಂದಾಗಿಯೋ ಹಲವು ಬಾರಿ ಯಾವುದೇ ಸಂದರ್ಭದಲ್ಲಿ ತಕ್ಕುದಾದ ಮೌಖಿಕ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತೇವೆ ನಮ್ಮ ಮುಖ ಅತ್ಯಂತ ಶಕ್ತಿಶಾಲಿ ಸಂವಹನ ಸಾಧನ ವಿಶೇಷವಾಗಿ ಹೇಳಬೇಕಾದರೆ ವ್ಯಾಪಾರದ ಸಂದರ್ಭದಲ್ಲಿ ಅಥವಾ ವೃತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಾವು ಇತರ ವ್ಯಕ್ತಿಗಳ ಮೌಖಿಕ ಅಭಿವ್ಯಕ್ತಿಯನ್ನು ವಿಶ್ಲೇಷಿಸುತ್ತೇವೆ ಹಾಗೆಯೇ ಸಾಮಾಜಿಕ ಸಂವಹನ ಪ್ರಕ್ರಿಯೆಯ ಬಹುಮುಖ್ಯ ಸಂಗತಿಯೇನೆಂದರೆ ಅನೇಕರು ಮಾತಿನ ಅಭಿವ್ಯಕ್ತಿಗಿಂತ ಮುಖದ ಭಾವನೆಗಳನ್ನು ಹೆಚ್ಚು ನಂಬುತ್ತಾರೆ ಸಂವಹನ ಪ್ರಕ್ರಿಯೆಯಲ್ಲಿ ನಮ್ಮ ಮುಖದಲ್ಲಿ ಇರುವ ಕಣ್ಣು ಮತ್ತು ಬಾಯಿ ಮಾನವನ ದೇಹದಲ್ಲಿ ಇರುವ ಎಲ್ಲಾ ಅಂಗಗಳಿಗಿಂತ ಅತಿ ಹೆಚ್ಚು ಸಹಕಾರಿಯಾಗಿವೆ ಇಂದು ನಾವು ಬಾಯಿ ಮತ್ತು ನಗುವಿನ ವಿಧಗಳ ಸ್ಥಾನಿಕರಣವನ್ನು ಗಮನಿಸೋಣ ಭಾವನೆಗಳನ್ನು ಅಭಿವ್ಯಕ್ತ ಪಡಿಸುವಲ್ಲಿ ಮುಖ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ನಮ್ಮ ಬಾಯಿಯ ವಿವಿಧ ರೂಪದಲ್ಲಿ ಹಲ್ಲು ಮತ್ತು ನಾಲಿಗೆಯ ಪಾತ್ರವು ಕೂಡ ಇರುತ್ತದೆ ನೀವು ಬರೆದಿಟ್ಟುಕೊಳ್ಳಲು ಆಸಕ್ತಿಕರವಾದ ವಿಷಯವನ್ನು ಹೇಳಬೇಕೆಂದರೆ ನಮ್ಮ ಬಾಯಿಯ ಸಹಾಯದಿಂದ ನಾವು ಮಾಡುವ ದೈನಂದಿನ ಚಟುವಟಿಕೆಗಳು ಉದಾಹರಣೆಗೆ ಮಾತನಾಡುವುದು ಅಥವಾ ಒಂದು ಪದವನ್ನು ಉಚ್ಚರಿಸುವುದು ಅಥವಾ ಊಟ ಮಾಡುವ ಸಮಯದಲ್ಲಿ ಮಾತನಾಡುವುದು ನಮ್ಮ ವ್ಯಕ್ತಿತ್ವದ ಬಗ್ಗೆ ಹಿನ್ನೆಲೆಯ ಬಗ್ಗೆ ಹಾಗೂ ಇತ್ಯಾದಿಗಳ ಬಗ್ಗೆ ತಿಳಿಸಿಕೊಡುತ್ತದೆ ಹಾಗೆಯೇ ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಈ ಅಭ್ಯಾಸಗಳು ಸುಳಿವನ್ನು ನೀಡುತ್ತದೆ ಹಾಗೆಯೇ ನಾವು ಹಲವು ಬಗೆಯ ನಗುವನ್ನು ವಿಶ್ಲೇಷಣೆ ಮಾಡುತ್ತೇವೆ ಹಾಗೂ ಒಬ್ಬರ ಮುಖದಲ್ಲಿ ನಗು ಇರದಿದ್ದರೆ ನಾವು ಜಾಗೃತ ರಾಗುತ್ತೇವೆ ಆದ್ದರಿಂದ ಸಂವಹನದ ಸಂದರ್ಭದಲ್ಲಿ ನಮ್ಮ ಮುಗುಳುನಗೆ ಹಾಗೂ ನಗು ಅಥವಾ ಇವುಗಳ ಇಲ್ಲದಿರುವಿಕೆ ನಮ್ಮ ಭಾವನೆಗಳು ಹಾಗೂ ವ್ಯಕ್ತಿತ್ವಗಳ ಮಾದರಿಯ ಬಗ್ಗೆ ತಿಳಿಸಿಕೊಡುತ್ತವೆ ಸಾಮಾನ್ಯವಾಗಿ ನಮ್ಮ ಬಾಯಿಯ ರೂಪ ಮೌಲ್ಯಮಾಪನದ ಸೂಚನೆಗಳನ್ನು ಸಂವಹನ ಮಾಡಲು ಸಹಕಾರಿಯಾಗಿದೆ ತದನಂತರ ನಮ್ಮ ಕೈ ಬೆರಳುಗಳ ಚಲನೆ ಹಾಗೂ ಹಸ್ತದ ಚಲನೆ ಅಷ್ಟೇ ಅಲ್ಲದೆ ಕೈಬೆರಳುಗಳು ಹಾಗು ಹಸ್ತವನ್ನು ಮುಖದ ಮೇಲೆ ಆಡಿಸುವ ರೀತಿಯಿಂದಲೂ ನಾವು ಅಭಿನಯಿಸಬೇಕಿದ್ದ ಅರ್ಥವನ್ನು ಸಂವಹನ ಮಾಡುವ ಪ್ರಕ್ರಿಯೆಯಲ್ಲಿ ಬದಲಾಗಬಹುದು ಇಷ್ಟಾದರೂ ಕೂಡ ಹಸ್ತ ಹಾಗೂ ಕೈಬೆರಳುಗಳಿಂದ ನಮ್ಮ ಬಾಯಿ ಅನೇಕ ವಿಷಯಗಳನ್ನು ಸಂವಹನ ಮಾಡಲು ಸಹಕಾರಿಯಾಗಿದೆ ಮುಖಾಮುಖಿಯಾಗಿ ಇರಲಿ ಅಥವಾ ಇಲ್ಲದಿರಲಿ ನಮ್ಮ ಬಾಯಿಯ ಹಲವು ರೂಪಗಳು ಯಾವುದೇ ವಾಕ್ಯವನ್ನು ಮಾತನಾಡಬೇಕಾದರೆ ಬಹುಮುಖ್ಯವಾದ ಗುರುತ್ವ ಆಗಿದೆ ಮುಖಾಮುಖಿ ಸಂವಹನ ಪ್ರಕ್ರಿಯೆಯಲ್ಲಿ ನಾವು ಅನೇಕ ಸೂಚನೆಗಳ ಸಹಾಯದಿಂದ ಅರ್ಥವನ್ನು ಗ್ರಹಿಸುತ್ತೇವೆ ವಾಕ್ಯದ ಅರ್ಥದ ಬಗ್ಗೆ ನಿರ್ಧಾರ ಮಾಡಿ ಅದನ್ನು ಪದಗಳ ಮೂಲಕ ಪ್ರಕಟಿಸುವ ಮುನ್ನ ನಾವು ಬಾಯಿಯ ಆಕಾರದಿಂದ ಸಂವಹನಗೊಂಡ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡಿರುತ್ತೇವೆ ನಾವು ಸಂವಹನ ಮಾಡುತ್ತಿರಬೇಕಾದರೆ ಮತ್ತೊಬ್ಬರಿಗೆ ಸಮಾಲೋಚಿಸಲು ಸಮಯವನ್ನು ನೀಡಬೇಕು ಏಕೆಂದರೆ ಅವರು ನಮ್ಮ ಮನವೊಲಿಸುವ ಹಾಗೆ ಮಾತನಾಡಲು ಸಮಯಾವಕಾಶ ಬೇಕಾಗಬಹುದು ನುಡಿಗಳ ಮೂಲಕ ವ್ಯಕ್ತಪಡಿಸಿದ ಮೊದಲ ಅಭಿವ್ಯಕ್ತಿಗೆ ಪುರ್ಜ್ಡ್ ಲಿಪ್ಸ್ ಎಂದು ಕರೆಯುತ್ತೇವೆ ಮೌಲ್ಯಮಾಪನ ಸೂಚಕವು ಭಿನ್ನಾಭಿಪ್ರಾಯವನ್ನು ಅಥವಾ ನಿಗ್ರಹಿಸಿದ ಕೋಪವನ್ನು ಸೂಚಿಸುತ್ತದೆ ಕೋಪ ಅಲ್ಲದಿದ್ದರೂ ಒಂದು ಮಾದರಿಯ ಅಸಮ್ಮತಿಯನ್ನು ಸೂಚಿಸುತ್ತದೆ ಈ ಸೂಚಕವು ಕೈಬೆರಳುಗಳನ್ನು ಆಡಿಸುವ ರೀತಿಯ ಜೊತೆಗೆ ಯಾವುದೇ ವಿಷಯದ ಬಗ್ಗೆ ತಕ್ಷಣವೇ ಬದ್ಧತೆಯನ್ನು ತೋರುವ ಬದಲು ಕೆಲವು ಮಾಹಿತಿಗಳನ್ನು ಹೇಳದೆ ಇರುವ ಅಥವಾ ಕೆಲವು ಪದಗಳನ್ನು ಉಚ್ಚರಿಸಲು ಇರುವ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಪುರ್ಜ್ಡ್ ಲಿಪ್ಸ್ ಮುಕ್ತವಾದ ಸಂವಹನವನ್ನು ಸೂಚಿಸುವುದಿಲ್ಲ ತುಟಿಯನ್ನು ಕಿವುಚುವುದು ಸಂಗತಿಯನ್ನು ಸೂಚಿಸುತ್ತದೆ ಮಗುವಿಗೆ ನೋವಾದಾಗ ಅಥವಾ ಒಬ್ಬಂಟಿ ಅನ್ನಿಸಿದಾಗ ಅಥವಾ ಅದರ ಆಸೆ ಈಡೇರದಿದ್ದಾಗ ತುಟಿಯನ್ನು ಕಿವುಚುವ ಲಕ್ಷಣವನ್ನು ಕಾಣಬಹುದು ವಯಸ್ಕರಲ್ಲಿ ತುಟಿ ಕಿವುಚುವ ಅಭ್ಯಾಸವು ತಮ್ಮ ವ್ಯಕ್ತಿತ್ವದ ಬಗ್ಗೆ ಇರುವ ಅನುಮಾನವನ್ನು ಹಾಗೂ ಪ್ರಣಯದ ಲಕ್ಷಣವನ್ನು ತೋರ್ಪಡಿಸುತ್ತದೆ ಲಿಂಗಗಳ ವರ್ತನೆಗೆ ಸಂಬಂಧಿಸಿದಂತೆ ವಿವಿಧ ಸಂಸ್ಕೃತಿಗಳು ವಿವಿಧ ಅರ್ಥಗಳನ್ನು ನೀಡುತ್ತವೆ ಕೆಲವು ಸಂಸ್ಕೃತಿಗಳು ಕಿವುಚುವ ಅಭ್ಯಾಸವನ್ನು ಯುವತಿಯರಿಗೆ ಸೂಕ್ತವಾಗಿ ಹಾಗೂ ಯುವಕರಿಗೆ ಅನುಚಿತ ವರ್ತನೆಯನ್ನು ಅರ್ಥೈಸುತ್ತದೆ ತುಟಿಯನ್ನು ಮುಂದೆ ಮಾಡುವುದು ಅಥವಾ ಕಿವುಚುವುದು ವಿಶೇಷವಾಗಿ ಮೇಲಿನ ತುಟಿಯು ಕೆಳತುಟಿ ಇಂತಹ ಮುಂದೆ ಮಾಡಿದಾಗ ತುಟಿಯನ್ನು ಕಚ್ಚಿದ ಇದ್ದರು ಕೂಡ ಅಭ್ಯಾಸವು ಯಾವುದೇ ಒಬ್ಬ ವ್ಯಕ್ತಿಯು ಪಾಪಪ್ರಜ್ಞೆಯಿಂದ ನೋಡುತ್ತಿರುವುದನ್ನು ಸೂಚಿಸುತ್ತದೆ ಹಾಗೆಯೇ ಕೆಳತುಟಿಯನ್ನು ಮೇಲಿನ ತುಟಿ ಗಿಂತ ಮುಂದೆ ಮಾಡಿದಾಗ ಅಸ್ಥಿರತೆಯನ್ನು ಪ್ರತಿಧ್ವನಿಸುತ್ತದೆ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸಲಾಗಿದೆ ಇರುವ ಅಸಹಾಯಕತೆಯನ್ನು ಸೂಚಿಸುತ್ತದೆ ಕೆಳತುಟಿ ಅದಿರುವ ಅಭಿವ್ಯಕ್ತಿಯೂ ಸಿಡುಕುತನವನ್ನು ಸೂಚಿಸುತ್ತದೆ ಹಾಗೂ ಇದನ್ನು ಬಾಲಿಶ ವರ್ತನೆಯನ್ನು ಕರೆಯಲಾಗುವುದು ಆದುದರಿಂದ ತುಟಿ ಮುಂದು ಮಾಡುವುದು ಹಾಗೂ ಕಿವುಚುವ ಅಭಿವ್ಯಕ್ತಿಯನ್ನು ಸ್ಥಿರತೆಯ ಸಂಕೇತ ಅಥವಾ ಪಾಪಪ್ರಜ್ಞೆಯಿಂದ ನರಳುತ್ತಿರುವ ಸಂಕೇತ ಎಂದು ಗುರುತಿಸಲಾಗುವುದು ಈ ಚಿತ್ರದಲ್ಲಿ ತೋರುವಂತೆ ಚಪ್ಪಟೆ ತುಟಿಗಳು ಅಥವಾ ಲಿಪ್ಸ್ ಪ್ರೆಸ್ ಅಭಿವ್ಯಕ್ತಿ ದಮನಿತ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತದೆ ಎಂದು ಅರ್ಥೈಸಿಕೊಳ್ಳಬಹುದು ಚಪ್ಪಟೆ ತುಟಿ ಅಥವಾ ಲಿಪ್ಸ್ ಪ್ರೆಸ್ ತುಟಿಗಳನ್ನು ಒತ್ತಾಯಪೂರ್ವಕವಾಗಿ ಮುಚ್ಚಿಕೊಳ್ಳುವ ಪ್ರಕ್ರಿಯೆಯೆಂದು ಕರೆಯಬಹುದು ಈ ಪ್ರಕ್ರಿಯೆ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸದೇ ಇರುವ ಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ ಹಾಗೆಯೇ ಸೂಚಕವು ತಿರಸ್ಕಾರಗೊಳ್ಳುವ ಪ್ರೀತಿಯನ್ನು ಬೇಸರವನ್ನು ಹಾಗೂ ಖಿನ್ನತೆಯನ್ನು ಸೂಚಿಸುತ್ತದೆ ಈ ವ್ಯಕ್ತಿಯು ತಾನು ಹೇಳಬೇಕು ಎಂದುಕೊಂಡಿರುವುದನ್ನು ಹೇಳಿದರೆ ನಕಾರಾತ್ಮಕ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂಬ ಭಯದಲ್ಲಿರುವ ಹಾಗೆ ಕಾಣುತ್ತದೆ ಹಾಗೆಯೇ ಅಂದುಕೊಂಡಿದ್ದನ್ನು ಸೂಕ್ತ ಪದಗಳ ಮೂಲಕ ವ್ಯಕ್ತಪಡಿಸಲು ಆಗಿರುವುದರ ಬಗ್ಗೆಯೂ ಕಳವಳಗೊಂಡಿರುವ ಹಾಗೆ ಕಾಣುತ್ತದೆ ತುಟಿಯ ಮಧ್ಯಭಾಗವನ್ನು ಅಥವಾ ತುಟಿಯ ಮೊನೆಯನ್ನು ಕಚ್ಚುವ ಅಭಿವ್ಯಕ್ತಿಯೂ ಉದ್ವೇಗವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಈ ಪ್ರಕ್ರಿಯೆಯಲ್ಲಿ ಕೆಳತುಟಿಯನ್ನು ಕಚ್ಚುತ್ತ್ತೇವೆ ಅನೇಕ ಜನರಿಗೆ ಇದು ಸಾಮಾನ್ಯ ಅಭ್ಯಾಸವಾಗಿದೆ ಈ ರೀತಿ ಅಭ್ಯಾಸವಿರುವ ಜನರು ಯಾವ ಸಂದರ್ಭದಲ್ಲಿ ಇದ್ದಾರೆ ಎಂದು ಸುಲಭವಾಗಿ ಊಹಿಸಬಹುದು ಹೀಗೆ ತಿಳಿಯುವಂತೆಯೇ ಈ ಅಭ್ಯಾಸವನ್ನು ಆಗಾಗ ಮಾಡುತ್ತಲೇ ಇರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಈ ಅಭ್ಯಾಸವು ಸಮಾಧಾನಕರ ಪ್ರಕ್ರಿಯೆ ಆಗಿಯೂ ಕೆಲಸ ಮಾಡುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಇರುವಿಕೆಯ ಬಗ್ಗೆ ಮಾತನಾಡಲು ಆತ್ಮವಿಶ್ವಾಸದಿಂದ ತಯಾರಾಗುತ್ತಾನೆ

ಹಾಗೆಯೇ ಕೆಲವೊಮ್ಮೆ ತುಟಿ ಕಚ್ಚುವುದು ಅಥವಾ ತುಟಿಯನ್ನು ಪದೇ ಪದೇ ನೆಕ್ಕುವುದು ಸಂಪೂರ್ಣವಾಗಿ ಅಥವಾ ಸಾಪೇಕ್ಷವಾಗಿ ಸುಳ್ಳು ಹೇಳುವ ಸಂದರ್ಭವನ್ನು ವ್ಯಕ್ತಪಡಿಸುತ್ತದೆ ಈ ವಿಶೇಷ ಅಭ್ಯಾಸವು ವ್ಯಕ್ತಿಯಲ್ಲಿನ ಮುಕ್ತತೆಯನ್ನು ಸೂಚಿಸದೆ ಅವನಲ್ಲಿನ ಮಿತಿಯನ್ನು ತೋರಿಸುತ್ತದೆ ಇದನ್ನು ಪುಷ್ಟೀಕರಿಸಲು ಅನೇಕ ಸೂಕ್ಷ್ಮ ಅಭಿವ್ಯಕ್ತಿ ಪ್ರಕ್ರಿಯೆಗಳನ್ನು ಮನುಷ್ಯ ತೋರಿಸುತ್ತಾನೆ ಈಗ ತುಟಿ ನುಂಗುವುದರ ಬಗ್ಗೆ ಚರ್ಚಿಸೋಣ ಈ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ತುಟಿಗಳನ್ನು ತಾನೇ ನುಂಗುತ್ತಾನೆ ಈ ಅಭ್ಯಾಸವು ಒಬ್ಬ ವ್ಯಕ್ತಿಯು ಆಳವಾಗಿ ಯೋಚಿಸುವುದನ್ನು ಸೂಚಿಸುತ್ತದೆ ಯೋಜನೆಯು ಕ್ರಿಯಾಶೀಲವಾಗಿ ಇಲ್ಲದಿದ್ದರೂ ವಿಮರ್ಶಾತ್ಮಕವಾಗಿ ಇರುತ್ತದೆ ಈ ನೋಟವು ಮಾನವನ ಚಿಂತನೆಯು ಹೇಗೆ ಸಾವಧಾನವಾಗಿ ವಿಕಾಸಗೊಳ್ಳುತ್ತದೆ ಎಂಬುದನ್ನು ತೋರಿಸುತ್ತದೆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತುಟಿ ನುಂಗುವ ಅಭ್ಯಾಸವು ನಮ್ಮಲ್ಲಿ ಅಥವಾ ನಾವು ಮಾತನಾಡಲು ಉದ್ದೇಶಿಸುವ ವ್ಯಕ್ತಿಯಲ್ಲಿ ಬಹುಮುಖ್ಯವಾದ ಮಾಹಿತಿ ಇದೆ ಎಂಬುದನ್ನು ತೋರಿಸುತ್ತದೆ ಈ ಪ್ರಕ್ರಿಯೆಯನ್ನು ವ್ಯಕ್ತಿಯು ತನ್ನ ಬಳಿ ಇರುವ ಮಾಹಿತಿ ನಾವು ನಕಾರಾತ್ಮಕವಾಗಿ ಇದೆ ಎಂಬುದನ್ನು ಸೂಚ್ಯವಾಗಿ ಹೇಳುತ್ತಾನೆ ಕೆಲವು ವ್ಯಕ್ತಿಗಳಿಗೆ ಇದು ಸಾಮಾನ್ಯವಾದ ಅಭ್ಯಾಸವಾಗಿ ಬಿಡುತ್ತದೆ ಹಾಗೂ ಮಾನಸಿಕವಾಗಿ ಅಭ್ಯಾಸದ ಮೇಲೆ ಅವರು ಅವಲಂಬಿತರಾಗುತ್ತಾರೆ ಮಾನಸಿಕವಾಗಿ ಹವ್ಯಾಸದ ಮೇಲೆ ಅವಲಂಬಿತವಾಗಿರುವ ವರ ಮನಸ್ಸು ಖಿನ್ನತೆಗೆ ಒಳಗಾಗಿದೆ ಎಂದು ಭಾವಿಸಬಹುದು ಹಾಗೂ ಇದರ ಬಗ್ಗೆ ಇನ್ನೂ ಹೆಚ್ಚು ಅಧ್ಯಯನ ಮಾಡುವ ಅಗತ್ಯವಿರುತ್ತದೆ ಹಾಗೆಯೇ ವ್ಯಕ್ತಿಯೊಬ್ಬ ತನ್ನ ಸಿನಿಕತನವನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಇಂತಹ ಸಂದರ್ಭದಲ್ಲಿ ತುಟಿಯ ಸೆಳೆತ ಹೆಚ್ಚು ಕಾಲ ಇರುವುದಿಲ್ಲ ಸುಳ್ಳು ಹೇಳುವ ಅಭ್ಯಾಸವಿಲ್ಲದ ವ್ಯಕ್ತಿಗಳು ಅನಿವಾರ್ಯವಾಗಿ ಸುಳ್ಳನ್ನು ಹೇಳಬೇಕಾದ ಸಂದರ್ಭದಲ್ಲಿ ತಮ್ಮ ಬಗ್ಗೆ ತಾವೇ ತಾಳುವ ಕಠೋರ ನಿಲುವಿನ ಅಭಿವ್ಯಕ್ತಿಯನ್ನು ಈ ನಗು ಸೂಚಿಸುತ್ತದೆ ಈ ರೀತಿ ತೋರಿಸಬೇಕಾದರೆ ತುಟಿಗಳು ತಮ್ಮ ಮೇಲ್ಭಾಗಕ್ಕೆ ಚಲಿಸುತ್ತವೆ ಈ ಚಲನೆಯನ್ನು ನಾವು ಖುಷಿ ಭಾವನೆಯ ಸೂಚನೆ ಎಂದು ಪರಿಗಣಿಸಬಹುದು ಈ ಮಾದರಿಯ ತುಟಿಯ ಚಲನವಲನವನ್ನು ನಾವು ಖುಷಿ ಅಥವಾ ಹಾಸ್ಯಕ್ಕೆ ಸಂಬಂಧಿಸಿದ ನಗುವಿನ ಆರಂಭದ ಪ್ರಕ್ರಿಯೆಯನ್ನು ಪರಿಗಣಿಸಬಹುದು ಹಾಗೆಯೇ ತುಟಿಯ ಚಲನೆ ಕೆಳಭಾಗದ ಕಡೆ ಇದ್ದರೆ ದೋಷಾರೋಪಣೆಯನ್ನು ಹೊರಸೂಸುವ ನಕಾರಾತ್ಮಕತೆ ಆದುದರಿಂದ ತುಟಿಯ ಸೆಳೆತ ಮಾನವನ ಮನಸ್ಸಿನ ವೈರುಧ್ಯದ ಸಂಕೇತ ಮಾಹಿತಿಗಳನ್ನು ಸಂವಹನ ಮಾಡುವ ಪ್ರಕ್ರಿಯೆಯಲ್ಲಿ ಹಸ್ತ ಅಥವಾ ಕೈ ಬೆರಳುಗಳ ಸಹಾಯದಿಂದ ತನ್ನ ಬಾಯಿಯನ್ನು ಮುಚ್ಚಿಕೊಳ್ಳುವುದು ಬಹುಮುಖ್ಯವಾದ ಸಂಕೇತ ಈ ರೀತಿ ಮುಚ್ಚಿಕೊಳ್ಳುವ ಪ್ರಕ್ರಿಯೆಯ ಬಗ್ಗೆ ಮುಂದಿನ ಘಟಕದಲ್ಲಿ ಗಮನಿಸೋಣ ಮುಂದಿನ ಮೌಖಿಕ ಅಭಿವ್ಯಕ್ತಿಯಾಗಿ ಈ ಮಾದರಿಯ ನಗುವನ್ನು ವಿಶ್ಲೇಷಣೆ ಮಾಡೋಣ ನಮಗೆ ನಗುವಿನ ಪ್ರಾಮುಖ್ಯತೆ ತಿಳಿದಿದೆ ಸಾಮಾನ್ಯವಾಗಿ ಸಕಾರಾತ್ಮಕ ಭಾವನೆಗಳನ್ನು ಮೂಡಿಸುತ್ತದೆ ನಮ್ಮ ದೇಹ ವ್ಯಕ್ತಪಡಿಸುವ ಎಲ್ಲಾ ಭಾವನೆಗಳಿಗೆ ಹೋಲಿಸಿದರೆ ನಗುವಿಗೆ ಸಾಂಕ್ರಾಮಿಕ ಗುಣವಿದೆ ನಗುವು ಸಕಾರಾತ್ಮಕತೆಯು ಸಂಕೇತ ನಗುವಿನ ಬಗ್ಗೆ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ವಿವಿಧವಾದ ಸಾಮಾಜಿಕ ಗ್ರಹಿಕೆ ಇದೆ ಸಾಮಾನ್ಯವಾಗಿ ನಗು ಮುಖವನ್ನು ಹೊಂದಿರುವ ವ್ಯಕ್ತಿಗಳನ್ನು ಎಲ್ಲರೂ ಇಷ್ಟಪಡುವ ಸ್ನೇಹಮಯ ಹಾಗೂ ಸಮರ್ಥ ವ್ಯಕ್ತಿತ್ವವುಳ್ಳವರು ಎಂದು ಭಾವಿಸುತ್ತೇವೆ ನಾವೆಲ್ಲರೂ ಸುಲಭವಾಗಿ ನಿಷ್ಕಲ್ಮಶ ನಗು ಹಾಗೂ ಅಲಂಕಾರಿಕ ನಗುವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಹುದು ನಗುವ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡಲು ಮೊದಲು ಪ್ರಾರಂಭ ಮಾಡಿದ್ದು ಚಾರ್ಲ್ಸ್ ಡಾರ್ವಿನ್ ಇವರು ನಗುವಿನ ಪರಿಣಾಮ ಹಾಗೂ ಅಭಿವ್ಯಕ್ತಿ ಸಾರ್ವತ್ರಿಕ ಎಂದು ಪ್ರಥಮವಾಗಿ ಗುರುತಿಸಿದರು ನಗುವ ಮುಖವನ್ನು ಸ್ನೇಹಮಯ ಎಂದು ಪರಿಗಣಿಸುತ್ತೇವೆ ಆದರೆ ಎಂದೂ ನಗದ ಮುಖವನ್ನು ಹೇಗೆ ಅರ್ಥೈಸಬೇಕು ಮುಖದಲ್ಲಿ ನಗೆ ಇಲ್ಲದಿದ್ದರೆ ಹೆಚ್ಚು ಆಪ್ಯಾಯಮಾನವಾಗಿ ಇರುವುದಿಲ್ಲ ಹಾಗೆಯೇ ಒಬ್ಬ ವ್ಯಕ್ತಿ ಅಗತ್ಯಕ್ಕಿಂತ ಹೆಚ್ಚು ನಕ್ಕರೆ ಅದು ನಕಾರಾತ್ಮಕ ಪರಿಣಾಮವನ್ನೇ ಬೀರುತ್ತದೆ ಅತಿಯಾದ ನಗುವನ್ನು ಸಕಾರಾತ್ಮಕತೆಯು ಸಂಕೇತ ಎಂದು ಕರೆಯಲು ಸಾಧ್ಯವಿಲ್ಲ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ಇಲ್ಲಿ ತಿಳಿಸುತ್ತಾ ಅತಿಯಾದ ನಗು ಹೇಗೆ ಅಭಿವ್ಯಕ್ತಗೊಂಡಿದೆ ಎಂಬುದನ್ನು ಪರೀಕ್ಷಿಸುವ ಗೂಢಚಾರ ಹಾಗೂ ರೋಮಾಂಚಕ ಕಾದಂಬರಿಗಳ ಲೇಖಕ ಎರಿಕ್ ಆಂಬ್ಲರ್ ರವರ ಉಲ್ಲೇಖವನ್ನು ಗಮನಿಸೋಣ ಅವರು ಯಾವಾಗಲೂ ನಗುವುದು ತನ್ನ ಅಸ್ತಿತ್ವದ ಬಗ್ಗೆ ಜಿಗುಪ್ಸೆಯನ್ನು ಹೊಂದಿರುವುದನ್ನು ತೋರಿಸುತ್ತದೆ ಹಾಗೆಯೇ ಜಿಕೆ ಚೆಸ್ಟರ್ಟನ್ ಅವರು ಕೂಡ ಅತಿಯಾದ ನಗುವಿನ ಇತಿಮಿತಿಗಳ ಬಗ್ಗೆ ವಿವರಿಸಿದ್ದಾರೆ ಮೊದಲ ನೋಟದಲ್ಲಿ ಅತಿಯಾದ ನಗು ಕರುಣೆಯ ಸಂಕೇತ ಎಂದು ಅನ್ನಿಸಿದರೂ ತದನಂತರ ಯಾವಾಗಲೂ ನಗುವ ವ್ಯಕ್ತಿಯು ಹೇಡಿ ಇರಬಹುದೇ ಎಂದು ಅನಿಸುತ್ತದೆ ನಮ್ಮ ಸಂವಾದಕರು ನಗುವಿನ ಉಪಸ್ಥಿತಿ ಅನುಪಸ್ಥಿತಿ ಹಾಗೂ ಅತಿಯಾದ ನಗುವಿನ ಬಗ್ಗೆ ಅನೇಕ ರೀತಿಯ ಮಾತುಗಳನ್ನು ಆಡಿದ್ದಾರೆ ಈ ವಿಡಿಯೋ ಚಿತ್ರವು ನಗುವಿನ ಪ್ರಾಮುಖ್ಯತೆ ಬಗ್ಗೆ ಕುತೂಹಲಕರ ವಿಷಯವನ್ನು ತಿಳಿಸುತ್ತದೆ ಹಾಗೂ ನಗುವಿನ ವಿವಿಧ ರೂಪಗಳ ಬಗ್ಗೆಯೂ ತಿಳಿಸಿಕೊಡುತ್ತದೆ ಪ್ರಪಂಚದಾದ್ಯಂತ ಮೂಲಭೂತ ಸಂವಹನ ಸನ್ನೆಗಳು ಒಂದೇ ರೀತಿ ಇರುತ್ತವೆ ಆಗ ಜನರು ಖುಷಿಯಿಂದಿರುತ್ತಾರೆ ಹಾಗೆಯೇ ಕೋಪ ಅಥವಾ ಇತರ ಸಂದರ್ಭದಲ್ಲಿ ಮಾನವರು ಒಂದು ಮಾದರಿಯ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ನಗುವಿನ ಉದ್ದೇಶ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ ಎಂದು ತಿಳಿಸುವುದು ಹಾಗೂ ವೈಯಕ್ತಿಕ ನೆಲೆಯಲ್ಲಿ ಒಪ್ಪಿಕೊಳ್ಳಲಿ ಎಂದು ಬಯಸುವುದು ಹವಮಾನ ವಿಶ್ಲೇಷಣೆ ಮಾಡುವವರು ಅಥವಾ ಪ್ರಖ್ಯಾತ ನಟ ನಿರ್ದೇಶಕ ಕ್ಲಿಂಟ್ ಈಸ್ಟ್ವುಡ್ ನಗುವುದು ವಿರಳ ಹಾಗೂ ಯಾವಾಗಲೂ ಮುಖವನ್ನು ಗಂಟು ಹಾಕಿ ಇಟ್ಟುಕೊಂಡಿರುತ್ತಾರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಸಂಶೋಧನೆ ತಿಳಿಸುವುದೇನೆಂದರೆ ನಗುವಿನೊಂದಿಗೆ ಕೋರಿದ ಕ್ಷಮೆಯು ನಗು ಇಲ್ಲದೆ ಕೋರಿದ ಕ್ಷಮೆಗಿಂತ ಕಡಿಮೆ ಶಿಕ್ಷೆಯನ್ನು ಕೊಡ ಮಾಡಿದೆ ನಾವು ಸುಲಭವಾಗಿ ನೈಜತೆಗೆ ನಗು ಹಾಗೂ ಅಲಂಕಾರಿಕ ನಗುವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಹುದು ಸಾಮಾನ್ಯವಾಗಿ ಯಾರಾದರೂ ನಮ್ಮನ್ನು ನೋಡಿ ಯಾಂತ್ರಿಕವಾಗಿ ಅಥವಾ ನೈಜವಾಗಿ ನಕ್ಕರೂ ಕೂಡ ನಾವು ಸಂತೃಪ್ತ ರಾಗುತ್ತೇವೆ ಮನಶ್ಯಾಸ್ತ್ರ ಅಧ್ಯಯನದ ಪ್ರಕಾರ ಗಮನಿಸಿದರೆ ನಗು ಮತ್ತು ಮುಗುಳ್ನಗೆ ಪ್ರತಿರೋಧ ತಂತ್ರಗಳು ಆದ್ದರಿಂದ ಜನಗಳನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನನಗೂ ಹಾಗೂ ಅಲಂಕಾರಿಕ ನಗುವಿನ ನಡುವಿನ ವ್ಯತ್ಯಾಸವನ್ನು ತಿಳಿಯುವ ಅಗತ್ಯವಿದೆ ನಗುವನ್ನು ಎರಡು ಸ್ನಾಯುಗಳು ನಿಯಂತ್ರಿಸುತ್ತವೆ ಜಿಗೋಮತೀಕಸ್ ಎಂಬ ಪ್ರಮುಖ ಸ್ನಾಯುಗಳು ನಮ್ಮ ಮುಖದ ಭಾಗದಲ್ಲಿದ್ದು ತುಟಿಯ ಕೋನಗಳೊಂದಿಗೆ ಮಿಳಿತವಾಗಿದೆ ಹಾಗೆಯೇ ಆರ್ಬಿಕ್ಯುಲರಿಸ್ ಒಕುಲಿ ಸ್ನಾಯುಗಳು ಕಣ್ಣುಗಳನ್ನು ಹಿಂದಕ್ಕೆ ಎಳೆಯುವ ಕಾರ್ಯವನ್ನು ನಿರ್ವಹಿಸುತ್ತವೆ ಜಿಗೋಮತೀಕಸ್ ಸ್ನಾಯುಗಳು ನಮ್ಮ ಹಲ್ಲುಗಳು ಕಾಣುವಂತೆಯೂ ಹಾಗೂ ಕೆನ್ನೆಗಳು ಹಿಗ್ಗುವಂತೆ ಮಾಡುತ್ತವೆ ಆರ್ಬಿಕ್ಯುಲರಿಸ್ ಒಕುಲಿ ಸ್ನಾಯುಗಳು ಕಣ್ಣುಗಳನ್ನು ಕಿರಿದಾಗುವ ವಂತೆ ಮಾಡುತ್ತದೆ ಈ ಸ್ನಾಯುಗಳ ಕಾರ್ಯವನ್ನು ಅರಿಯುವುದು ತುಂಬಾ ಪ್ರಮುಖವಾದ ಅಂಶ ಏಕೆಂದರೆ ನಗುವನ್ನು ಈ ಎರಡು ಸ್ನಾಯುಗಳು ನಿಯಂತ್ರಿಸುತ್ತವೆ ಜಿಗೋಮತೀಕಸ್ ಎಂಬ ಪ್ರಮುಖ ಸ್ನಾಯುಗಳು ನಮ್ಮ ಮುಖದ ಭಾಗದಲ್ಲಿದ್ದು ತುಟಿಯ ಕೋನಗಳೊಂದಿಗೆ ಮಿಳಿತವಾಗಿದೆ ಹಾಗೆಯೇ ಆರ್ಬಿಕ್ಯುಲರಿಸ್ ಒಕುಲಿ ಸ್ನಾಯುಗಳು ಕಣ್ಣುಗಳನ್ನು ಹಿಂದಕ್ಕೆ ಎಳೆಯುವ ಕಾರ್ಯವನ್ನು ನಿರ್ವಹಿಸುತ್ತವೆ ಸ್ನಾಯುಗಳು ಯಾವಾಗಲೂ ನಿಯಂತ್ರಣದಲ್ಲಿರುತ್ತದೆ ತೀಕ್ಷ್ಣವಾಗಿ ಹೇಳಬೇಕೆಂದರೆ ನಾವು ಸತ್ಯವಲ್ಲದ ರೀತಿಯಲ್ಲಿ ಬಾಯಿಯನ್ನು ರೂಪಿಸಿ ಸ್ನೇಹಮಯವಾದ ಅಥವಾ ಅಧೀನರಾಗಿ ಇರುವಂತೆ ವರ್ತಿಸುತ್ತೇವೆ ಇಷ್ಟಾದರೂ ಆರ್ಬಿಕ್ಯುಲರಿಸ್ ಒಕುಲಿ ಸ್ನಾಯುಗಳು ಕಣ್ಣುಗಳನ್ನು ನಮ್ಮ ಭಾವನೆಗಳ ಹೊರತಾಗಿ ಅಭಿವ್ಯಕ್ತಿ ಪಡಿಸುವಂತೆ ಸಹಾಯಮಾಡುತ್ತದೆ ಖುಷಿಯ ನಗೆಯಲ್ಲಿ ನಮ್ಮ ತುಟಿಯ ಕೋನಗಳು ಅಷ್ಟೇ ಹಿಗ್ಗುವುದಿಲ್ಲ ಕಣ್ಣಿನ ಸುತ್ತ ಇರುವ ಸ್ನಾಯುಗಳು ಕುಗ್ಗುತ್ತವೆ ಖುಷಿ ಇಲ್ಲದ ಸಂದರ್ಭದಲ್ಲಿ ನಮ್ಮ ತುಟಿಗಳು ಮಾತ್ರ ನಗುತ್ತವೆ ಮೆದುಳಿನ ಪ್ರಜ್ಞಾವಂತ ಅವಸ್ಥೆಯಲ್ಲಿ ನೈಜ ಮುಗುಳ್ನಗೆಯೋ ನಾವು ಜಯ್ಗೋಮಾಟಿಕ್ ಸ್ಥಿತಿಯಲ್ಲಿ ಇರಬೇಕಾದರೆ ಹುಟ್ಟಿಕೊಳ್ಳುತ್ತದೆ ಆನಂದರ ಸಂಕೇತಗಳು ನಮ್ಮ ನಾಡಿಗಳ ಮೂಲಕ ಮೆದುಳನ್ನು ತಲುಪಿದಾಗ ಮುಖದ ಸ್ನಾಯುಗಳು ತಿಳಿಸುತ್ತವೆ ಕೆನ್ನೆಗಳು ಹಿಗ್ಗುತ್ತವೆ ಕಣ್ಣುಗಳು ಅರಳುತ್ತವೆ ಹಾಗೂ ಹುಬ್ಬು ವಿಸ್ತಾರವಾಗುತ್ತದೆ ಛಾಯಾಚಿತ್ರಕಾರರು ಚಿತ್ರ ತೆಗೆಯಬೇಕಾದ ಸಂದರ್ಭದಲ್ಲಿ ಚೀಜ್ ಹೇಳಿ ಎಂದು ಏಕೆ ಹೇಳುತ್ತಾರೆ ಅಂದರೆ ಆ ಪದ ನಮ್ಮ ಜಯ್ಗೋಮಾಟಿಕ್ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ ಅಲಂಕಾರಿಕವಾಗಿ ನಗುವ ಸಂದರ್ಭದಲ್ಲಿ ನಮ್ಮ ಕಣ್ಣಿನಲ್ಲಿ ಗುಳಿ ಕಾಣಬಹುದು ಹಾಗೂ ನಮ್ಮ ಕೆನ್ನೆಗಳು ಹಿಗ್ಗಿ ನಮ್ಮ ನಗುವು ನೈಜವಾಗಿ ಇರಬಹುದೇನೋ ಎಂದು ಅನಿಸಬಹುದು ನೈಜವಾಗಿ ನಗುವ ಸಂದರ್ಭದಲ್ಲಿ ಹುಬ್ಬು ಮತ್ತು ಕಣ್ಣಿನ ರೆಪ್ಪೆಯ ಮಧ್ಯದ ಜಾಗ ಸ್ವಲ್ಪ ಕೆಳಗೆ ಹೋದಂತೆ ಭಾಸವಾಗುವುದು ಆದುದರಿಂದ ಈ ಚಿತ್ರದಲ್ಲಿ ಇರುವ ನಗುವನ್ನು ನೋಡಬೇಕಾದರೆ ಕಣ್ಣಿನ ಪಕ್ಕವೇ ನಿಮಗೆ ಸುಕ್ಕುಗಳು ಕಾಣಬಹುದು ಸಾಮಾನ್ಯವಾಗಿ ನಗೆಯಲ್ಲಿ 6 ಬಗೆಗಳು ಮೊದಲನೆಯದು ತುಟಿ ಬಿಗಿದು ನಗುವುದು ಹೀಗಾಗಬೇಕಾದರೆ ನಮ್ಮ ತುಟಿಗಳು ಲಂಬ ರೇಖಾ ಆಕೃತಿಯಲ್ಲಿ ಹಿಗ್ಗಿದರು ದಂತಪಂಕ್ತಿಗಳು ಕಾಣುವುದಿಲ್ಲ ಮಾನವನು ತನ್ನ ಬಳಿ ಇರುವ ಮಾಹಿತಿಯನ್ನು ರಹಸ್ಯವಾಗಿ ಇಟ್ಟುಕೊಳ್ಳುತ್ತಾನೆ ಅಥವಾ ಮತ್ತೊಬ್ಬರ ಬಳಿ ಹಂಚಿಕೊಳ್ಳಲು ಇಷ್ಟವಿಲ್ಲ ಎಂಬುದನ್ನು ಈ ಬಗೆಯ ನಗು ಸೂಚಿಸುತ್ತದೆ ಆದರೆ ಈ ಬಗೆಯ ನಗುವನ್ನು ನಿಯತಕಾಲಿಕೆಗಳ ಮುಖಪುಟದ ಮೇಲೆ ಚಿತ್ರಿತವಾಗಿರುವ ಪ್ರಖ್ಯಾತ ವ್ಯಾಪಾರಿಗಳ ಮುಖದಲ್ಲಿ ಕಾಣಬಹುದು ಹಾಗೂ ಅವರ ಯಶಸ್ಸಿಗೆ ಕಾರಣವೆಂದು ತಿಳಿಯಬಹುದು ಇಲ್ಲಿ ಮಹಿಳೆಯರು ಯಶಸ್ಸಿನ ಸೂತ್ರಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಆದರೆ ಅವರು ಯಶಸ್ಸನ್ನು ಹೇಗೆ ಪಡೆದರು ಎಂದು ತಿಳಿದುಕೊಳ್ಳುವುದು ಕಷ್ಟವೇ ಎರಡನೆಯದು ವಕ್ರ ನಗು ಈ ಮಾದರಿಯ ನಗು ನಮ್ಮ ಮುಖದ ಎರಡು ಭಾಗದಲ್ಲಿ ವೈರುಧ್ಯದಿಂದ ಕೂಡಿದ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಬಲಭಾಗದ ಮೆದುಳು ಎಡಭಾಗದ ಹುಬ್ಬನ್ನು ಮೇಲೆತ್ತುವಂತೆ ಮಾಡುತ್ತದೆ ಹಾಗೂ ಎಡಭಾಗದ ಜೈಗೋಮ್ಯಾಟಿಕಸ್ ಸ್ನಾಯುಗಳು ಹಾಗೂ ಒಂದು ರೀತಿಯ ನಗುವನ್ನು ಸೃಷ್ಟಿಸುತ್ತದೆ ಹಾಗೆಯೇ ಎಡಭಾಗದ ಮೆದುಳು ಇದೇ ರೀತಿಯ ಸ್ನಾಯುಗಳ ಸಹಾಯದಿಂದ ಕೆನ್ನೆಯನ್ನು ಕೆಳಗೆ ತಿಳಿಯುವಂತೆ ಮಾಡುತ್ತದೆ ಇದರಿಂದ ಮುಖದ ಬಲಬದಿಯಲ್ಲಿ ಕೋಪದಿಂದ ಅಭಿವ್ಯಕ್ತಿ ಉಂಟಾಗುತ್ತದೆ ಈ ರೀತಿಯ ನಗುವಿನ ಸಂದರ್ಭದಲ್ಲಿ 90 ಡಿಗ್ರಿಯ ರೇಖೆಯಲ್ಲಿ ನಮ್ಮ ಮುಖವನ್ನು ಕನ್ನಡಿಲಿ ನೋಡಿಕೊಂಡರೆ ಎರಡು ವಿಭಿನ್ನ ಪ್ರಕಾರಗಳ ಭಾವನೆಗಳನ್ನು ಹೊಂದಿದೆ ಎರಡು ಭಿನ್ನ ಮುಖಗಳು ಕಾಣಸಿಗುತ್ತದೆ ಬಲಭಾಗದ ಮುಖ ದುಃಖವನ್ನು ತೋರ್ಪಡಿಸಿದ್ದಾರೆ ಎಡಭಾಗದ ಮುಖದಲ್ಲಿ ಕೋಪವು ವ್ಯಕ್ತವಾಗುತ್ತಿರುತ್ತದೆ ಪಾಶ್ಚಿಮಾತ್ಯ ಪ್ರಪಂಚಕ್ಕೆ ವಕ್ರ ನಗು ತೀರ ವಿಶಿಷ್ಟವಾದದ್ದು ಈ ರೀತಿಯ ಅಭಿವ್ಯಕ್ತಿಯನ್ನು ಬೇಕೆಂದರೆ ವ್ಯಕ್ತಪಡಿಸಬೇಕು ಹಾಗೂ ಇದು ಲಿಂಗವನ್ನು ಸೂಚಿಸುತ್ತದೆ ಮೂರನೆಯದು ಆಶ್ಚರ್ಯಚಕಿತ ನಗು ಈ ಮಾದರಿಯಲ್ಲಿ ಆಗಬೇಕಾದರೆ ನಮ್ಮ ಬಾಯಿಯ ಕೆಳಭಾಗದ ದವಡೆ ಯು ಅಲ್ಲಾಡುತ್ತಿರುವ ಅಂತ ಭಾಸವಾಗುತ್ತದೆ ಈ ನಗು ಮಾನವನ ತುಂಟತನದ ಪ್ರತೀಕ ಹಿಲ್ಲರಿ ಕ್ಲಿಂಟನ್ ಮತ್ತು ಮರ್ಲಿನ್ ಮನ್ರೋ ಅವರಿಗೆ ತುಂಬಾ ಇಷ್ಟವಾದ ನಗು ಮನೆಯಲ್ಲಿ ಖುಷಿಯನ್ನು ಪಸರಿಸಲು ಹೆಚ್ಚು ಮತಗಳನ್ನು ಪಡೆಯಲು ಈ ನಗುವನ್ನು ಬಳಸಲಾಗುತ್ತದೆ ನಾಲ್ಕನೆಯದು ಇಣುಕು ನೋಟದ ನಗೆ ನಾವು ಏನನ್ನಾದರೂ ಗಮನಿಸಬೇಕಾದರೆ ನಗುತ್ತೇವೆ ಹಾಗೆಯೇ ತುಟಿ ಬಿಗಿದು ನಗುವುದು ತಮಾಷೆಯ ಅಥವಾ ರಹಸ್ಯದ ಸಂಕೇತ ಈ ಬಗೆಯ ನಗೆ ಪುರುಷರಿಗೆ ಅಚ್ಚುಮೆಚ್ಚು ಲಿಂಗ ಆಧಾರಿತವಾಗಿ ಹೇಳಬೇಕೆಂದರೆ ಮಹಿಳೆಯರು ಸಾಮಾನ್ಯವಾಗಿ ಹೀಗೆ ಆಗುವುದಿಲ್ಲ ಪುರುಷರ ಈ ಬಗೆಯ ನಗು ಮಹಿಳೆಯರ ಬಗ್ಗೆ ಇರುವ ಕಾಳಜಿ ಹಾಗೂ ರಕ್ಷಣಾತ್ಮಕ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ನಮ್ಮ ಬಾಯಿಯನ್ನು ಹಿಂದೆ ಸೆಳೆಯುವಂತೆ ಮಾಡಿ ಮನಸ್ಸಿನಲ್ಲಿರುವ ಠಕ್ಕ ಬುದ್ದಿಯನ್ನು ತೋರಿಸುತ್ತದೆ ಆರ್ಬಿಕ್ಯುಲರಿಸ್ ಒಕುಲಿ ಸ್ನಾಯುಗಳು ಯಾವುದೇ ಕಾರ್ಯವನ್ನು ನಿರ್ವಹಿಸದೆ ಇದ್ದಾಗ ನಮ್ಮ ಕೆನ್ನೆಗಳು ಸ್ವಲ್ಪ ಹಿಗ್ಗುತ್ತವೆ ಆರನೆಯದು ನೈಜ ನಗು ಹೀಗೆ ನಗುವ ಸಂದರ್ಭದಲ್ಲಿ ಸ್ನಾಯುಗಳು ಸಾಮೂಹಿಕವಾಗಿ ಚಲಿಸಿ ಕೆನ್ನೆಗಳು ಹಿಗ್ಗಿ ಕಣ್ಣುಗಳು ಕಿರಿದಾಗಿ ಹುಬ್ಬುಗಳು ಅರಳುತ್ತವೆ ಯಾವಾಗಲೂ ನಗುವು ಒಂದೇ ಭಾವನೆಯನ್ನು ವ್ಯಕ್ತಪಡಿಸುವುದಿಲ್ಲ ನಗು ಹಲವು ಭಾವನೆಗಳ ಆಗರ ಇಲ್ಲಿರುವ ಚಲನಚಿತ್ರ ಮಾತಿಗೆ ಪುಷ್ಟಿ ನೀಡುತ್ತದೆ ಹಾಗೆಯೇ ನಗು ಮನುಷ್ಯನ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಯನ್ನು ಅಡಗಿಸುವ ಮುಖವಾಡವೂ ಆಗಿದೆ ನಗುವು ಹಲವು ಸ್ನಾಯುಗಳ ಚಲನವಲನವನ್ನು ಬೇಡುತ್ತದೆ ಅದು ಬಾಯಿಯ ಸುತ್ತ ಮುತ್ತ ಇರುವ ಸ್ನಾಯುಗಳು ಆಗಿರಬಹುದು ಅಥವಾ ಕೆನ್ನೆಯ ಹಾಗೂ ಕಣ್ಣಿನ ಸುತ್ತಲಿನ ಸ್ನಾಯುಗಳು ಆಗಿರಬಹುದು ಸಾಮಾನ್ಯವಾಗಿ ಖುಷಿಯಾಗಿದ್ದಾಗ ನಾವು ನಗುತ್ತೇವೆ ಆದರೆ ಸಮಾಜದಲ್ಲಿ ಹಲವಾರು ಬಾರಿ ಸೌಜನ್ಯಕ್ಕಾಗಿ ಖುಷಿ ಇಲ್ಲದಿದ್ದರೂ ಬೇಕಾಗಬಹುದು ಯಾವುದೇ ಸಾಮಾಜಿಕ ಹಾಗೂ ವ್ಯವಹಾರಿಕ ಮಾತುಕತೆಯ ಸಂದರ್ಭದಲ್ಲಿ ನಗು ಅತ್ಯವಶ್ಯಕ ನಗುಮುಖ ಯಾವುದೇ ವಿಶಿಷ್ಟ ಅಥವಾ ನಿರ್ದಿಷ್ಟ ಮಾನಸಿಕ ಸ್ಥಿತಿಯ ಸಂಕೇತವಲ್ಲ ನಗುವಿನ ಉತ್ತಮ ವ್ಯಾಖ್ಯಾನ ಏನೆಂದರೆ ನಗು ವಿವಿಧ ಉದ್ದೇಶಗಳ ಅಭಿವ್ಯಕ್ತಿ ಮಾದರಿ ಸಾಮಾನ್ಯವಾಗಿ ನಗುವನ್ನು ವಿಶ್ಲೇಷಿಸಿದರೆ ಅದು ಸಕಾರಾತ್ಮಕ ಗುಣಗಳ ಹಾಗೂ ಖುಷಿಯ ಸಂಕೇತ ನಮಗೆ ಗೊತ್ತಿರುವ ಇಂದಿನ ಯುಗದಲ್ಲಿ ನಗುಮುಖದ ಎಮೋಜಿ ಸಾರ್ವತ್ರಿಕವಾಗಿ ಖುಷಿಯ ಪ್ರತೀಕವಾಗಿ ಒಪ್ಪಿಕೊಳ್ಳಲಾಗಿದೆ ವ್ಯಾವಹಾರಿಕ ಯುಗದಲ್ಲಿ ಮುಖವಾಡವಾಗಿದೆ ನಗುವು ಹಲವು ಅರ್ಥಗಳನ್ನು ಸ್ಪುರಿಸುತ್ತದೆ ಹಾಗೆಯೇ ಒಂದೊಂದು ಬಗೆಯ ನಗುವಿಗೂ ಒಂದೊಂದು ರೀತಿಯ ಸಾಂಸ್ಕೃತಿಕ ಸಂಬಂಧವಿದೆ ಈ ರೀತಿಯಲ್ಲಿ ನಮ್ಮ ಹಾಗೂ ಇತರರ ನಗುವನ್ನು ವ್ಯಾಖ್ಯಾನ ಮಾಡುತ್ತೇವೆ ನಾವು ನಗುವ ಹಾಗೂ ನಗಬಾರದ ಸಂದರ್ಭಗಳು ಸಾಂಸ್ಕೃತಿಕವಾಗಿ ಸೃಷ್ಟಿಯಾಗುತ್ತದೆ ಉದಾಹರಣೆಗೆ ಜಪಾನ್ ಹಾಗೂ ಇನ್ನಿತರ ದೇಶಗಳಲ್ಲಿ ನಗುವುದು ನಾಚಿಕೆಗೇಡಿನ ವಿಷಯ ಹಾಗೆಯೇ ನಗು ಅತೃಪ್ತಿ ಮತ್ತು ಕೋಪವನ್ನು ಸೂಚಿಸುತ್ತದೆ ಅಲನ್ ಪೀಸ್ ತಮ್ಮ ಬರಹದಲ್ಲಿ ಐದು ಸಾಮಾನ್ಯ ರೀತಿಯ ನಗುವಿನ ಬಗೆಗಳನ್ನು ಚಿತ್ರಿಸಿದ್ದಾರೆ ಕಾಲಾನಂತರ ಅನೇಕ ವಿಮರ್ಶಕರು ಹಲವು ವಿಧಗಳನ್ನು ಚರ್ಚಿಸುತ್ತಾರೆ ಅಲನ್ ಪೀಸ್ ಪಟ್ಟಿಮಾಡಿದ ಐದು ಬಗೆಯ ನದಿಗಳು ಯಾವುವು ಎಂದರೆ ತುಟಿ ಬಿಗಿದು ನಗು ವಕ್ರ ನಗು ಆಶ್ಚರ್ಯಚಕಿತ ನಗು ಹಾಗೂ ಇಣುಕುನೋಟ ನಗು ಆಸಕ್ತಿಕರವಾದ ವಿಷಯ ಏನೆಂದರೆ ಐದನೇ ಮಾದರಿಯನ್ನು ಜಾರ್ಜ್ ಡಬ್ಲ್ಯೂ ಬುಷ್ ಗ್ರಿನ್ ಅವರು ಎಂದು ಕರೆದಿದ್ದಾರೆ ಈ ಮಾದರಿಯ ನಗುವನ್ನು ಸ್ವತಂತ್ರ ಸಂವಹನ ಮಾದರಿಯನ್ನಾಗಿ ಪರಿಗಣಿಸದೆ ಸಾಂಸ್ಕೃತಿಕವಾಗಿ ಅಧ್ಯಯನ ಮಾಡಿದ್ದಾರೆ ಅವರ ಪ್ರಕಾರ ಟೆಕ್ಸಾಸ್ ಪ್ರದೇಶದ ಮಧ್ಯಮವರ್ಗದ ಜನರು ಸಾಮಾನ್ಯವಾಗಿ ಹೆಚ್ಚು ನಗುತ್ತಾರೆ ಅಮೇರಿಕಾ ದೇಶದ ಇನ್ನಿತರ ಪ್ರದೇಶದ ಜನಗಳಿಗಿಂತ ಟೆಕ್ಸಾಸ್ ಪ್ರದೇಶದವರು ಹೆಚ್ಚು ನಗುತ್ತಾರೆ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಮುಖದಲ್ಲಿ ಯಾವಾಗಲೂ ಮುದ್ರಿತವಾಗಿರುವ ಈ ಮಾದರಿಯ ನಗುವಿಗೆ ಅವರ ಹೆಸರನ್ನು ನೀಡಲಾಗಿದೆ ನನ್ನ ಚರ್ಚೆಯಲ್ಲಿ ಈ ನಗುವನ್ನು ಹೆಚ್ಚು ವಿಶ್ಲೇಷಿಸುವ ಅಗತ್ಯ ಕಾಣುತ್ತಿಲ್ಲ ಆದರೆ ಮೊದಲ ನಾಲ್ಕು ಬಗೆಯ ನಗುಗಳ ಬಗ್ಗೆ ಚರ್ಚಿಸೋಣ ಅವರ ವಿಧಗಳ ಬಗ್ಗೆ ಮಾತನಾಡುತ್ತಾ ಇನ್ನಿತರ ಸಂಶೋಧಕರ ಮಾದರಿಗಳನ್ನು ಗಮನಿಸೋಣ ನಾನು ಈ ಸಂದರ್ಭದಲ್ಲಿ ಕಾರ್ನೆ ಲ್ಯಾಂಡಿಸ್ ಅವರು 1924ರಲ್ಲಿ ಒಂಬತ್ತು ಬಗೆಯ ನಗುವನ್ನು ಗುರುತಿಸಿದ್ದರು ಆದರೆ ಅವರ ಪ್ರಕಾರ ಆರು ಬಗೆಯ ನಗುಗಳು ಮಾತ್ರ ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಇನ್ನುಳಿದ ಮೂರು ಬಗೆಯ ನಗೆಗಳು ನಕಾರಾತ್ಮಕತೆಯನ್ನು ಅಥವಾ ಮುಖವಾಡವನ್ನು ಸೂಚಿಸುತ್ತವೆ ಮೊದಲನೇ ಹಂತದಲ್ಲಿ ಅನೇಕ ಸಂಶೋಧಕರು ನಗುವಿನ ಬಗ್ಗೆ ಅಧ್ಯಯನ ಮಾಡುವಾಗ ಡಾರ್ವಿನ್ ಅವರ ಪಂಥವನ್ನು ಅನುಸರಿಸಿದರು ತದನಂತರ ಫ್ರಾನ್ಸ್ ದೇಶದ ನರರೋಗ ತಜ್ಞ ಡುಚೆನ್ ಡಿ ಬೌಲೋಗ್ನೆ ಅವರು ಮೌಖಿಕ ಅಭಿವ್ಯಕ್ತಿಯ ತಂತ್ರಗಳನ್ನು ಅಧ್ಯಯನ ಮಾಡಿದರು ವಿಶೇಷವಾಗಿ ಅವರು ಮಾನವನ ಮುಖದಲ್ಲಿ ಇರುವ ವಿವಿಧ ಸ್ನಾಯುಗಳನ್ನು ಪರೀಕ್ಷಿಸಿ ಯಾವರೀತಿಯ ಭಾವನೆಗೆ ಯಾವ ರೀತಿಯ ಸ್ನಾಯು ಅಗತ್ಯವಿದೆಯೆಂದು ಪರಿಶೀಲಿಸಿದರು ಮುಖದ ನಗುವಿಗೆ ಸಂಬಂಧಿಸಿದಂತೆ ವಿದ್ಯುದ್ವಾರ ರೀತಿಯಲ್ಲಿ ಬೌಲೋಗ್ನೆ ಅವರು ಮಾಡಿದ ಪ್ರಯೋಗದ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ ಯಶಸ್ವಿಯಾಗದ ಈ ಕಾರ್ಯವು ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿಯ ಮುಖದಲ್ಲಿ ಊನವನ್ನು ಉಂಟುಮಾಡಿತು ಆತ ತನ್ನ ಜೀವನ ಪರ್ಯಂತ ಊದುಗಲ್ಲ ಹಾಗೂ ವಿಕಾರಗೊಂಡ ಕಣ್ಣಿಗೆ ಬದುಕಬೇಕಾಗಿತ್ತು ಪ್ರಯೋಗ ಯಶಸ್ವಿಯಾಗಿರಲಿಲ್ಲ ಆದರೆ ಅವನ ಸಂಶೋಧನೆಯ ಅಡಿಪಾಯ ಗಟ್ಟಿಯಾಗಿತ್ತು ಕಾರ್ನೆ ಲ್ಯಾಂಡಿಸ್ ಅವರ ಸಂಶೋಧನೆಯ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾಗಿದೆ ಒಂದು ಸಾವಿರದ ನೂರಾ ಇಪ್ಪತ್ತು ನಾಲ್ಕುರಲ್ಲಿ ಅವರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧಕರಾಗಿ ಇದ್ದರು ಭಾವನೆಗಳ ಮೌಖಿಕ ಅಭಿವ್ಯಕ್ತಿಯ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದರು ಸ್ನೇಹಿತರು ವಿದ್ಯಾರ್ಥಿಗಳು ಯುವ ಶಿಕ್ಷಕರು ಹಾಗೂ ಯುವಕರನ್ನು ಒಳಗೊಂಡ ಒಂದು ಗುಂಪನ್ನು ಅಧ್ಯಯನ ಮಾಡಿದರು ಇವರ ಅನುಭವಗಳು ಯಾವ ರೀತಿಯ ಮೌಖಿಕ ಭಾವನೆಯನ್ನು ಮೂಡಿಸುತ್ತದೆ ಎಂದು ವಿಶ್ಲೇಷಣೆ ಮಾಡಿದರು ಇಂದಿನ ಕಾಲಘಟ್ಟದಲ್ಲಿ ಅವರ ಪ್ರಾಯೋಗಿಕ ವಿಧಾನ ನೈತಿಕತೆಯಿಂದ ಕೂಡಿರುವುದಿಲ್ಲ ಆದರೆ ಅವರ ಅವಲೋಕನಗಳು ಇಂದಿನ ಸಂಶೋಧಕರಿಗೆ ದಾರಿದೀಪವಾಗಿದೆ ಈ ಗುಂಪಿನ ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರ ಮುಖದ ಮೇಲೆ ಗುರುತುಗಳನ್ನು ಮಾಡಿ ಯಾವರೀತಿಯ ಅಭಿವ್ಯಕ್ತಿಯಲ್ಲಿ ಯಾವ ರೀತಿಯ ಸ್ನಾಯುಗಳ ಚಲನವಲನ ಇರುವುದು ಎಂದು ಗಮನಿಸಿದರು ಗುಂಪಿನ ಜನರಿಗೆ ವಿವಿಧ ರೀತಿಯ ಪ್ರಯೋಗಗಳಿಗೆ ಒಡ್ಡಿಕೊಳ್ಳಲು ಸೂಚಿಸಿದ್ದರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಈ ಗುಂಪಿನವರನ್ನು ಸಂಶೋಧಕ ವಿಚಿತ್ರ ಬಗೆಯ ಪ್ರಯೋಗಗಳಿಗೆ ಈಡು ಮಾಡಿದ ತಮ್ಮ ಕುರ್ಚಿಯ ಕೆಳಗೆ ಪಟಾಕಿ ಹೊಡೆಯುವುದು ಕಪ್ಪೆಗಳಿಂದ ತುಂಬಿದ ಕುಡಿಕೆಯ ಒಳಗೆ ಕೈ ಹಾಕುವುದು ಹಾಗೂ ಇಲ್ಲಿಯ ಅಥವಾ ಕೀಟದ ಕೊರಳನ್ನು ಕತ್ತರಿಸುವ ಕೆಲಸಕ್ಕೆ ಪ್ರೇರೇಪಿಸುವುದು ಹೀಗೆ ಅನೇಕ ಪ್ರಯೋಗಗಳನ್ನು ಮಾಡಿದ ಗಮನಿಸಬೇಕಾದ ಅಂಶವೆಂದರೆ ಈ ರೀತಿಯ ಪ್ರಯೋಗಗಳನ್ನು ಅನೇಕಬಾರಿ ಮಾಡಲಿಲ್ಲ ಒಂದು ಸಾವಿರದ ನೂರಾ ಇಪ್ಪತ್ತು ನಾಲ್ಕುರಲ್ಲಿ ಮಾಡಿದ ಈ ಸಂಶೋಧನೆಗಳ ಬಗ್ಗೆ ಈಗಲೂ ಮಾತನಾಡುತ್ತೇವೆ ಅವರ ಮಾತುಗಳಲ್ಲೇ ಹೇಳಬೇಕಾದರೆ ಕೆಲವು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿದ್ದಾಗಲೇ ಕೇವಲ ಅಳು ಮತ್ತು ಕೋಪ ಮಾತ್ರ ಅವರ ಭಾವನೆ ಯಾಗಿರಲಿಲ್ಲ ಅವರ ಅಭಿಪ್ರಾಯ ಏನೆಂದರೆ "ಈ ಪ್ರಯೋಗಗಳಿಗೆ ಸಂಬಂಧಿಸಿದಂತೆ ಗುಂಪಿನ ಜನರು ನಗುವನ್ನು ಬಿಟ್ಟರೆ ಬೇರೆ ಮಾದರಿಯ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲಿಲ್ಲ ಈ ಅಭಿವ್ಯಕ್ತಿಯನ್ನು ಸೆರೆಹಿಡಿದ ಚಿತ್ರಗಳಲ್ಲಿ ಕಾಣಬಹುದು ಹಾಗೂ ಈ ಅಭಿವ್ಯಕ್ತಿಯೂ ಸಾಂದರ್ಭಿಕ ವಾಗಿದೆ ಅನೇಕ ವರ್ಷಗಳ ನಂತರ ಮನಶಾಸ್ತ್ರಜ್ಞರು ಕಾರ್ನೆ ಲ್ಯಾಂಡಿಸ್ ಅವರ ಪ್ರಯೋಗದ ಆಧಾರದ ಮೇಲೆ ಅನೇಕ ಬಗೆಯ ನಗು ಗಳ ಬಗ್ಗೆ ಸಂಶೋಧನೆ ಮಾಡಿದರು ಹಾಗೆಯೇ ಸಂದರ್ಭದಲ್ಲಿ ಗುಂಪಿನ ಜನರು ಯಾವುದೇ ಪ್ರತಿರೋಧವನ್ನು ತೋರದೆ ಸಂಶೋಧಕನ ಸೂಚನೆಗಳನ್ನು ಪಾಲಿಸಿದರು ನಮ್ಮ ಚರ್ಚೆಗೆ ಹಾಗೂ ಈ ವಿಷಯಕ್ಕೆ ನೇರ ಸಂಬಂಧವಿಲ್ಲ ಕಾರ್ನಿ ಲಾಂಡೈಸ್ 19 ವಿವಿಧ ಬಗೆಯ ನಗುವನ್ನು ಸಂಶೋಧನೆ ಮಾಡಿದ್ದಾರೆ ಇವುಗಳಲ್ಲಿ ಕೇವಲ ಆರು ಬಗೆಯ ನಗುಗಳು ಸಕಾರಾತ್ಮಕ ಭಾವನೆಗಳಿಂದ ಕೂಡಿದೆ ಇನ್ನುಳಿದ ನಗುವಿನ ಮಾದರಿಗಳು ನೋವಿನ ಅವಮಾನದ ಖಿನ್ನತೆಯ ಸಂಕೇತವಾಗಿದೆ ಬೇರೆಯವರಿಗೆ ಅಧೀನ ರಾಗ ಬೇಕಾದ ಸಂದರ್ಭದಲ್ಲಿ ಕೆಲವು ಬಗೆಯ ನಗುಗಳು ಪಾಪಪ್ರಜ್ಞೆ ಅಥವಾ ಅನುಮಾನದ ದ್ಯೋತಕವಾಗಿವೆ ಸಕಾರಾತ್ಮಕ ಕ್ರಿಯೆ ಹಾಗೂ ಭಾವನೆಗಳಿಗೆ ನೈಜತೆಯಿಂದ ಕೂಡಿದ ನಗುವೇ ಪಾರಿತೋಷಕ ಕೆಲವು ಬಗೆಯ ನಗು ಗಳು ನೈಜ ಭಾವನೆಯನ್ನು ತೋರಿಸುವುದಿಲ್ಲ ಆದರೆ ಇನ್ನೊಬ್ಬರಿಗೆ ಬೇಕಾದ ಅರ್ಥವನ್ನು ಈ ಮಾದರಿಯ ನಗುಗಳು ಸ್ಪುರಿಸುತ್ತದೆ ಸಂವಾದಿಸುವ ಸಂದರ್ಭದಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಮುಚ್ಚಿಡಲು ಅಲಂಕಾರಿಕ ಅಥವಾ ಕೃತ್ರಿಮ ನಗು ಸಹಾಯ ಮಾಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಮಾದರಿಯ ನಗು ಗಳು ನಾವು ಯಾವುದೇ ರೀತಿಯಲ್ಲೂ ಸಮಸ್ಯೆ ಉಂಟುಮಾಡುವ ವ್ಯಕ್ತಿಗಳಲ್ಲ ಆದರೆ ಸಹಾಯಮಾಡುವ ಜನರು ಎಂಬುದನ್ನು ತೋರ್ಪಡಿಸುತ್ತದೆ ಇಂತಹ ನಗು ಯಾವುದೇ ಆಕ್ರಮಣಶೀಲತೆಯನ್ನು ಬಯಸುವುದಿಲ್ಲ ಹಾಗೂ ಈ ರೀತಿಯ ನಗು " ನಾನು ನಿನಗಿಂತ ಮೇಲು" ಎಂಬುದನ್ನು ಸೂಚಿಸುತ್ತದೆ ನಗುವನ್ನು ವಿಧೇಯತೆಯ ಸೂಚಕವಾಗಿ ಇನ್ನೊಬ್ಬರಿಗೆ ಬೇಸರವಾಗದಂತೆ ಇರಲಿ ಬಳಸುತ್ತೇವೆ ದಲ್ಲಾಳಿಗಳನ್ನು ಕುಶಲತೆಯಿಂದ ಗೆಲ್ಲಲು ನಮ್ಮ ಭಾವನೆಗಳನ್ನು ಇನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ವಿಚಲಿತನಾಗಿ ಮಾಡಲು ಸಹಕಾರಿಯಾಗಿದೆ ವಿವಿಧ ಬಗೆಯ ನಗುವನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ನೈಜ ಹಾಗೂ ಕೃತ್ರಿಮ ನಗುವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕು ಕೃತ್ರಿಮ ನಗುವಿಗೆ ವಿರುದ್ಧವಾಗಿ ನೈಜತೆಯಿಂದ ಕೂಡಿದ ನಗು ಯಾವಾಗಲೂ ಸಕಾರಾತ್ಮಕ ಭಾವನೆಯನ್ನು ಹೊರಸೂಸುತ್ತದೆ ಈ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವುದು ಏಕೆ ಬಹಳ ಮುಖ್ಯ ಅಂದರೆ ನಾವು ಸಂವಾದ ನಡೆಸಬೇಕಾದರೆ ಮೊದಲು ಅರ್ಥಮಾಡಿಕೊಳ್ಳುವುದು ನಗುವನ್ನು ಸಾಮಾನ್ಯವಾಗಿ ಮುಖ ತುಂಬಿ ನಗುವುದು ನೈಜ ನಗುವಿನ ಸಂಕೇತ ಹೀಗೆ ನಗುತ್ತಿರಬೇಕಾದರೆ ಕಣ್ಣುಗಳಿಗೆ ಜೀವ ಬರುತ್ತದೆ ಇಂತಹ ನಗು ಎಲ್ಲರಲ್ಲಿಯೂ ಖುಷಿಯನ್ನು ಪಸರಿಸುತ್ತದೆ ಮುಖತುಂಬಾ ನಗ ಬೇಕಾದರೆ ನಮ್ಮ ಶಿರಾ ಕೊಂಚ ಹಿಂದಕ್ಕೆ ಬಾಗುವುದು ಹಾಗೂ ವ್ಯಕ್ತಿಯಲ್ಲಿನ ವಿಧೇಯತೆಯನ್ನು ಸೂಚಿಸುತ್ತದೆ ವ್ಯಕ್ತಿಯೊಬ್ಬ ತೀರಾ ಜೋರಾಗಿ ನಗುತ್ತಾ ತನ್ನ ಶಿರವನ್ನು ಹಿಂಬದಿಗೆ ಕುಡಿಸುತ್ತಿದ್ದರು ಹಾಗೆಯೇ ತನ್ನ ಕಾರ್ಯದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುತ್ತಿದ್ದಾರೆ ಅಂತಹ ನಗುವನ್ನು ಅನುಮಾನದಿಂದ ಕಾಣಬೇಕು ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬನಿಗೆ " ನಿನ್ನ ಪರೀಕ್ಷೆ ಹೇಗಾಯಿತು " ಎಂದು ಕೇಳಿದಾಗ ಆತ " ತುಂಬಾ ಚೆನ್ನಾಗಿತ್ತು" ಎಂದು ಹೇಳುವಾಗ ಅವನ ಮಸ್ತಿಷ್ಕ ವನ್ನು ಗಮನಿಸಬೇಕು ಹಾಗೆಯೇ ಇದೇ ಪ್ರಶ್ನೆಗೆ ವ್ಯಕ್ತಿಯೊಬ್ಬ " ಚೆನ್ನಾಗಿತ್ತು" ಎಂದು ಉತ್ತರ ನೀಡಿದರೆ ಎರಡು ಸಂದರ್ಭದಲ್ಲಿ ಖುಷಿಯ ಅಂಶ ಸಮಾನಾಂತರ ವಾಗಿರುತ್ತದೆ ಆದರೆ ಖುಷಿಯೊಂದಿಗೆ ಅವರ ಶಿರದ ಅಭಿವ್ಯಕ್ತಿಯು ಅನೇಕ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಕೃತ್ರಿಮ ನಗುವು ಮುಖವಾಡ ವಿದ್ದಂತೆ ಹಾಗೂ ನೈಜ ಭಾವನೆಗಳಿಗೆ ಕೋಟೆ ಕಟ್ಟಿದಂತೆ 2 ಮಾದರಿಯ ನೋವುಗಳನ್ನು ಕೆಲವು ವಿಶಿಷ್ಟ ಗುಣಗಳಿಂದ ಅಳಿಯಬಹುದು ತಮ್ಮ ಕಣ್ಣು ಹಾಗೂ ಬಾಯಿಯ ಪೂರ್ಣ ಸಹಕಾರದಿಂದ ನೈಜ ನಗುವಿನ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು ಸಾಧ್ಯ ಇಂತಹ ನಗುವಿನಲ್ಲಿ ಮಾನವನ ಕಣ್ಣು ಕೂಡ ನಗುವಿನ ಭಾವವನ್ನು ವ್ಯಕ್ತಪಡಿಸುತ್ತದೆ ಕೇವಲ ಬಾಯಿಯ ಸಹಾಯದಿಂದ ನಗುವ ನಗು ಕೃತ್ರಿಮ ನೈಜ ನಗುವು ಮುಖದ ಎರಡು ಭಾಗಗಳಲ್ಲಿ ಸಮ್ಮಿತೀಯ ಲಕ್ಷಣವನ್ನು ಉಂಟುಮಾಡುತ್ತದೆ ಕೃತ್ರಿಮ ನಗುವು ಸಾಮಾನ್ಯವಾಗಿ ಆಕ್ರಮಣಶೀಲದಿಂದ ಕೂಡಿರುತ್ತದೆ ನಗು ಮಾನವನ ಮುಖದ ಮೇಲೆ ಎಷ್ಟು ಹೊತ್ತು ಇರುತ್ತದೆ ಎಂಬ ಆಧಾರದ ಮೇಲೆ ನೈಜ ಹಾಗೂ ಕೃತ್ರಿಮ ನಗುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು ಚಿರಕಾಲ ನಗು ನೈಜತೆಯಿಂದ ಕೂಡಿದ್ದು ಸಕಾರಾತ್ಮಕ ಭಾವನೆಯನ್ನು ಬಿತ್ತುತ್ತದೆ ಹಾಗೆಯೇ ಕೃತ್ರಿಮ ನಗು ಮನುಷ್ಯನ ನೈಜ ಭಾವನೆಯನ್ನು ತೋರ್ಪಡಿಸುವುದಿಲ್ಲ ಫ್ರಾನ್ಸ್ ದೇಶದ ಅಂಗರಚನಾಶಾಸ್ತ್ರಜ್ಞ ಡುಚೆನ್ ಡಿ ಬೌಲೋಗ್ನೆ ಈ ರೀತಿಯ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ ನಗುವು ಕಣ್ಣಿನ ಸುತ್ತ ಇರುವ ಸ್ನಾಯುಗಳ ಚಲನೆಯನ್ನು ಬಯಸುತ್ತದೆ ಆದರೆ ಕೃತ್ರಿಮ ನಗುವು ಕೇವಲ ಬಾಯಿಯ ಸುತ್ತ ಇರುವ ಸ್ನಾಯುಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈ ಮೂಲಭೂತ ವ್ಯತ್ಯಾಸವನ್ನು ನಾವು ಮಾತನಾಡುವ ರೀತಿಯಲ್ಲಿ ನುಡಿಗಟ್ಟುಗಳನ್ನು ಬಳಸುವ ರೀತಿಯಲ್ಲಿ ಹಾಗೂ ಸಾಹಿತ್ಯಕವಾಗಿ ಭಾವನೆಗಳನ್ನು ಹಂಚಿಕೊಳ್ಳಬೇಕಾದರೆ ಗಮನಿಸಬಹುದು ಎಷ್ಟೋ ವರ್ಷಗಳ ನಂತರ ಡುಚೆನ್ ಅವರ ಮೂಲಭೂತ ಅರ್ಥವನ್ನು ಪಾಲ್ ಎಕ್ಮನ್ ಅವರು ಅನುಮೋದಿಸಿದರು ವ್ಯಾಲೇಸ್ ಫ್ರೀಸೆನ್ ಅವರು ಈ ಸಂಶೋಧನೆಯನ್ನು ಗಟ್ಟಿಗೊಳಿಸಿದರು ಈ ಸಂಶೋಧಕರು ನೈಜ ಹಾಗೂ ಕೃತ್ರಿಮ ನಗುವಿನ ನಡುವಿನ ಅನೇಕ ವ್ಯತ್ಯಾಸಗಳನ್ನು ತಿಳಿಸಿದರು ಈ ಸಂಶೋಧಕರು ಅಂಗರಚನಾಶಾಸ್ತ್ರಜ್ಞ ಡುಚೆನ್ ಡಿ ಬೌಲೋಗ್ನೆ ಅವರಿಗೆ ಗೌರವಪೂರ್ವಕವಾಗಿ ನೈಜ ನಗುವಿಗೆ ಡುಚೆನ್ ನಗು ಎಂದು ಕರೆದಿದ್ದಾರೆ ನೈಜವಾಗಿ ನಗುವ ಸಂದರ್ಭದಲ್ಲಿ ಸ್ನಾಯುಗಳು ಕೆನ್ನೆಗಳನ್ನು ಮೇಲಕ್ಕೆ ಎತ್ತಿ ಕಣ್ಣುಗಳ ಹತ್ತಿರ ಚರ್ಮವನ್ನು ಕೇಂದ್ರೀಕೃತವಾಗುವಂತೆ ಮಾಡುತ್ತದೆ ಹಲವು ದಶಕಗಳ ಕಾಲ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳ ಸುತ್ತ ಹಲವು ರೂಪದಲ್ಲಿ ಸುಕ್ಕುಗಳು ಆಗುತ್ತದೆ ಕೆಲವು ವರ್ಷಗಳ ನಂತರ ಎಲ್ಲಾ ಮನುಷ್ಯರಲ್ಲಿಯೂ ಈ ರೀತಿಯ ಸುಕ್ಕು ಬರಲು ಸಾಧ್ಯವಿಲ್ಲ ಎಂಬ ಸತ್ಯ ತಿಳಿಯಿತು ಕೃತ್ರಿಮ ನಗುವಿನ ಸಂದರ್ಭದಲ್ಲಿ ಸ್ನಾಯುಗಳು ನಮ್ಮ ತುಟಿಗಳು ವಕ್ರವಾಗಿ ಮೇಲಕ್ಕೆ ಮೂಗಿನ ಹೊಳ್ಳೆಗಳಿಂದ ಉಬ್ಬಿನ ಆಕಾರವನ್ನು ಸೃಷ್ಟಿಸುತ್ತದೆ ಈ ಚಿತ್ರದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅನೇಕ ಆಕಾಂಕ್ಷಿಗಳ ನಗುವಿನ ವಿಶ್ಲೇಷಣೆ ಇದೆ ಈ ಚಿತ್ರವನ್ನು ನೈಜ ಹಾಗೂ ಕೃತ್ರಿಮ ನಗುವಿನ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಬಳಸಬಹುದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಬರ್ನಾರ್ಡ್ ಸ್ಯಾಂಡರ್ಸ್ ಅವರು ಹಿಲರಿ ಕ್ಲಿಂಟನ್ ವಿರುದ್ಧ ನ್ಯೂ ಹ್ಯಾಮ್ಸ್ಟರ್ ನಲ್ಲಿ ಜಯ ಗಳಿಸಿದಾಗ ನಕ್ಕ ಬಗೆಗಳನ್ನು ದೇಹ ಭಾಷಾ ತಜ್ಞ ತಾನ್ಯಾ ರೇಮಂಡ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಬರ್ನಾರ್ಡ್ ಸ್ಯಾಂಡರ್ಸ್ ಅವರು ಅಧಿಕೃತ ವ್ಯಕ್ತಿ ಹಾಗೂ ನೈಜ ವ್ಯಕ್ತಿತ್ವವನ್ನು ಹೊಂದಿರುವ ಮನುಷ್ಯ ಅವರ ನಗು ನೈಜತೆಯಿಂದ ಕೂಡಿರುತ್ತದೆ ಅವರು ನಕ್ಕಾಗ ಅವರ ಕೆನ್ನೆಗಳು ಮೇಲ್ಭಾಗದಲ್ಲಿ ಅದರುವುದು ಆದರೆ ಅವು ತೀರಾ ಖುಷಿಯ ಸಂಕೇತ ಆಗಿರುವುದಿಲ್ಲ ಅವರ ಅಭಿಪ್ರಾಯದ ಪ್ರಕಾರ ಹಿಲರಿ ಕ್ಲಿಂಟನ್ ಅವರು ನಗುವುದು ತಮ್ಮ ಮನಸ್ಸಿನ ಆಲೋಚನೆಗಳನ್ನು ಮುಚ್ಚಿಟ್ಟುಕೊಳ್ಳಲು ಮಾತ್ರ ಹಿಲರಿ ಕ್ಲಿಂಟನ್ ಅವರು ಯಾವಾಗಲೂ ತಮ್ಮ ಭಾವನೆಗಳನ್ನು ಅದುಮಿಟ್ಟು ಕೊಳ್ಳುವ ಪ್ರಯತ್ನವನ್ನು ನಗುವಿನ ಮೂಲಕ ಮಾಡುತ್ತಾರೆ ಇದನ್ನು ಸಾಮಾಜಿಕ ನಗು ಎಂದು ಕರೆಯಬಹುದು ಇಂತಹ ನಗುವಿನ ಸಂದರ್ಭದಲ್ಲಿ ಕಣ್ಣಿನ ಸುತ್ತ ಯಾವುದೇ ಚಲನವಲನ ಇರುವುದಿಲ್ಲ ತುಟಿಗಳು ಕೊಂಚ ಎತ್ತರಕ್ಕೆ ಏರಿದರು ವಕ್ರವಾಗಿ ಕಾಣುವುದು ಪ್ರಥಮ ನೋಟದಲ್ಲಿ ಅವರ ನಗು ಖುಷಿ ನಗುವಿನಂತೆ ಕಾಣುತ್ತದೆ ನಂತರ ಏನಾಗಬಹುದು ಅವರು ನಗುವನ್ನು ಲಿಂಗದ ಸಂಕೇತವಾಗಿ ಪರಿಗಣಿಸಬಹುದು ಈ ಸಂದರ್ಭದಲ್ಲಿ ನನಗೆ ಚರ್ಚೆಯನ್ನು ಮುಗಿಸಬಹುದು ತ್ತೇನೆ ಮುಂದಿನ ಘಟಕದಲ್ಲಿ ನಗುವಿಗೆ ಸಂಬಂಧಪಟ್ಟ ವಿಧಗಳನ್ನು ಗಮನಿಸೋಣ ನಾವು ನಗುವ ರೀತಿಯಲ್ಲಿ ಇರುವ ಸಾಂಸ್ಕೃತಿಕ ಭಿನ್ನತೆಯನ್ನು ಗುರುತಿಸೋಣ